ಆದ್ದರಿಂದ ನಾವು ಅದನ್ನು ನೋಡೋಣ ಆದ್ದರಿಂದ PMLನಲ್ಲಿ ಆ ನಿರ್ದೇಶಾಂಕವನ್ನು ವಿಸ್ತರಿಸುವ ಸಂಖ್ಯೆಯನ್ನು ನೀಡಲು ನಾವು ಮ್ಯಾಕ್ಸ್ ವೆಲ್ Maxwell's ನ ಸಮೀಕರಣಗಳನ್ನು ∇h × H ನಲ್ಲಿ ಬರೆಯಲು ಪ್ರಾರಂಭಿಸಿದ್ದೇವೆ ಆದ್ದರಿಂದ ನಾನು ಬರೆದಿರುವುದು jωεE ಗೆ ಸಮಾನವಾಗಿದೆ ಮತ್ತು ಇಲ್ಲಿಗೆ ಕರೆಂಟ್ ಪದಗಳಿಲ್ಲ ಮತ್ತು ನಿರ್ವಾತ ಮತ್ತು PML epsilon mu ನಡುವಿನ ಇಂಟರ್ಪಸೆ ಒಂದೇ ಎಂದು ನಾವು ಈ ಹಿಂದೆ ಚರ್ಚಿಸಿದ್ದರಿಂದ ಅದನ್ನು ε0ಮಾಡೋಣ ಆದ್ದರಿಂದ ಈಗ ನಾನು ಈ ಮ್ಯಾಕ್ಸ್ವೆಲ್ನMaxwell's ಸಮೀಕರಣವನ್ನು ಬರೆಯಲು ಹೊರಟಿರುವ PMLವಲಯದ ಬಗ್ಗೆ ಮಾತನಾಡುತ್ತಿದ್ದೇನೆ ಈಗ ನಾವು ಈ ಪದಗಳಲ್ಲಿ Esz ಪದವನ್ನು ತೆಗೆದುಕೊಳ್ಳಬಹುದು ಹಾಗಾದರೆ ಅದು ∂ ∂z zˆ × H ಸಮನಾಗಿರುತ್ತದೆ ನಿಖರವಾಗಿ 1sz ∂∂z zˆ × H ಎಡ ಬದಿಯಲ್ಲಿದೆ ಆದ್ದರಿಂದ ನಾನು 3 ನೇ ಘಟಕವನ್ನು ಮಾತ್ರ ತೆಗೆದುಕೊಳ್ಳುತ್ತಿದ್ದೇನೆ ಮತ್ತು ಇದೀಗ ಅದನ್ನು ಸರಳೀಕರಿದರೆ jωε0Esz ಸಿಗುತ್ತದೆ ಈ ರೀತಿಯಾಗಿ ಮೂರರ ನಡುವೆ ಒಂದರಿಂದ ಒಂದಿದೆ ಆದ್ದರಿಂದ ನೀವು ಬಯಸಿದರೆ ನಾವು ಎಲ್ಲವನ್ನೂ ಬರೆಯಬಹುದು ಇದು ನಷ್ಟದ ಮಾಧ್ಯಮದಂತೆ ಕಾಣುವುದರಿಂದ ನಷ್ಟಮಾಧ್ಯಮಕ್ಕೆ ಇಲ್ಲಿಯವರೆಗೆ PML ನ ಯಾವುದೇ ಸಂಬಂಧವಿಲ್ಲ ನಮಗೆ ನಷ್ಟ ಮಾಧ್ಯಮವು ಏನು ಹೇಳುತ್ತದೆ ಎಂಬುದನ್ನು ಬರೆಯೋಣ ∂∂z zˆ × H jωε0 εr − jσωε0Esz ನಾನು ಈ ಸಮೀಕರಣ ಸಂಖ್ಯೆ 3 ಅನ್ನು ಪುನಃ ಬರೆಯುತ್ತಿದ್ದೇನೆ ಆದ್ದರಿಂದ ಮ್ಯಾಕ್ಸ್ವೆಲ್ನ ಸಮೀಕರಣ Maxwell's equationವನ್ನು ಇಲ್ಲಿ ಮತ್ತೆ ಯಾವುದೇ ಸಮಸ್ಯೆಯಿಲ್ಲದೆ ನಾನು 3 ವೆಕ್ಟರ್ಗಳ ಪರಿಭಾಷೆಯಲ್ಲಿ ಬರೆದಿದ್ದೇನೆ 1 2 3 ಈಗ ಉದಾಹರಣೆಗೆ ನಾನು 3 ನೇ ಘಟಕವನ್ನು ನೋಡುವ ಈ xˆ yˆ zˆ ಆರ್ಥೋಗೋನಲ್ ಆಗಿದೆ ಆದ್ದರಿಂದ x ಕೆಲವು ಒಂದೇ ವೆಕ್ಟರ್ ಅನ್ನು ದಾಟಿರುವುದರಿಂದ ಆರ್ಥೋಗೋನಲ್ ವೆಕ್ಟರ್ಗಳ ಮತ್ತೊಂದು ಸೆಟ್ ಪಡೆಯುತ್ತೇನೆ ಈಗ ನಾನು 3 ನೇ ಘಟಕವನ್ನು ಇಲ್ಲಿಯೇ ನಾನು ಬರೆದಿದ್ದೇನೆ ಇದು ಎರಡೂ ಬದಿಯಲ್ಲಿರುವ 3 ನೇ ಘಟಕವಾಗಿದೆಆದ್ದರಿಂದ ಈಗ ನಾವು ಅವೆರಡನ್ನೂ ಒಂದೇ ಪುಟದಲ್ಲಿ ಹೊಂದಿದ್ದೇವೆ ಆದ್ದರಿಂದ ಇದು ನಷ್ಟ ಮಾಧ್ಯಮಕ್ಕಾಗಿ ಮತ್ತು ಇದು PML ಗಾಗಿ ಮತ್ತು ನಾವು ಮಾಡಲು ಬಯಸುವುದು ಈ ಎರಡು ಅಕ್ಷರಗಳನ್ನು ಹೋಲಿಕೆ ಮಾಡುವುದು ಪಿಎಂಎಲ್ ಮಾಡಿದಾಗ ನಾನು ಹೊಂದಿಸಬೇಕಾದ ಏಕೈಕ ವಿಷಯ sz ಆಗಿದೆ ನಾವು PML ಮಾಡಿದಾಗ ಹೊಂದಿಸಬೇಕಾದ ಏಕೈಕ ವಿಷಯವೆಂದರೆ ಎಲ್ಲಾ ನಿಯತಾಂಕಗಳು 1 1 1 1 1 1 z ಭಾಗಗಳನ್ನು ಹೊರತುಪಡಿಸಿ PML ಎಲ್ಲವೂ ಒಂದಾಗಿದೆ ಇಲ್ಲಿ ನಾನು ಅದನ್ನು s2 ಎಂದು ಕರೆಯುತ್ತೇನೆ ಮತ್ತು ಅದೆರಡು ಸಮಾನವಾಗಿದೆ S2 ಇದು ಸಂಕೀರ್ಣವಾಗಿರಬೇಕು ಆದರೆ ಆ ಮೌಲ್ಯ ಯಾವುದೆಂದು ನಾವು ನಿರ್ಧರಿಸಲಿಲ್ಲ ಆದ್ದರಿಂದ ನಾವು ಕಾರ್ಯಗತಗೊಳಿಸುವಾಗ ಆ ಮೌಲ್ಯ ಏನು ಎಂದು ಹೇಳಬೇಕಾಗಿದೆ ಆದ್ದರಿಂದ ನಷ್ಟ ಮಾಧ್ಯಮದೊಂದಿಗೆ ಹೋಲಿಕೆಯಾದ ನಂತರszನ ವ್ಯಾಖ್ಯಾನವನ್ನು ನಷ್ಟ ಮಾಧ್ಯಮದಿಂದ ತೆಗೆದುಕೊಳ್ಳಬಹುದು ಆದ್ದರಿಂದ ನಾನು ಈ εr ಮತ್ತು σ ವನ್ನು ಹೊಂದಿಸುವ ನಷ್ಟ ಮಾಧ್ಯಮವನ್ನು ಹೊಂದಿದ್ದರೆ ನಾನು sz ಮೌಲ್ಯವನ್ನು ಪಡೆಯುತ್ತೇನೆ sz εr − jσωε0 ಮತ್ತು PML ಮಾಧ್ಯಮಕ್ಕಾಗಿ ನಷ್ಟದ ವಿಷಯ ಬೇಕಾಗಿದೆ ಆದ್ದರಿಂದ ತರಂಗವು ಒಳ ಭಾಗದಲ್ಲಿ ಕ್ಷೀಣಿಸುತ್ತದೆ ಅದು ನಾವು ಇಲ್ಲಿ ನೋಡಿದ ejωt ಟೈಮ್ ಕನ್ವೆಂಷನ್ನಗೆ s p jq ಅಗತ್ಯವಿದೆ ಆದ್ದರಿಂದ ನಾನು ಇಲ್ಲಿಗೆ ಹೊಂದಿಸಲು ಅದು p jq ನಂತಿದೆ ಆದರೆ ನಮ್ಮ ಕೈಯಲ್ಲಿರುವ ನಿಯತಾಂಕಗಳುεr ಮತ್ತು σ ಆ ಸಂಖ್ಯೆಗಳು ಯಾವುದು ಸರಿ ಎಂದು ನಾವು ನಿರ್ಧರಿಸಬಹುದು ಆದ್ದರಿಂದ ಇದು ಹೀಗಿದೆ ಅನುಷ್ಠಾನದಲ್ಲಿ ನಷ್ಟಮಾಧ್ಯಮಗಳ ಸಹಾಯವನ್ನು ಪಡೆದುಕೊಂಡಿರುವುದು ಏಕೆಂದರೆ FDTDಯಲ್ಲಿ ನಷ್ಟ ಮಾಧ್ಯಮವನ್ನು ಹೇಗೆ ಕಾರ್ಯಗತಗೊಳಿಸಬೇಕು ಎಂದು ನಮಗೆ ಈಗಾಗಲೇ ತಿಳಿದಿದೆನವೀಕರಿಸಿದ ಸಮೀಕರಣವು ಸ್ಪಷ್ಟವಾಗಿಲ್ಲದಿದ್ದರೆ ಅದನ್ನು ಮತ್ತೆ ಬರೆಯುತ್ತೇನೆ ಆದರೆನಾವು ಈಗಾಗಲೇ PML ಮತ್ತು ನಷ್ಟಮಾಧ್ಯಮವನ್ನು ಕಾರ್ಯಗತಗೊಳಿಸಾಲು ನಮಗೆ ಈಗಾಗಲೇ ತಿಳಿದಿದೆ ಹೌದು ಆದರೆ ನಾನು ಹಾಗೆ ಮಾಡಿದರೆ ಅದು PML ಅನ್ನು ಅರ್ಥಮಾಡಿಕೊಳ್ಳುವ ಈ ನಿರ್ದೇಶಾಂಕವನ್ನು ವಿಸ್ತರಿಸುವ ಮಾರ್ಗವಾಗಿದೆ ಆದ್ದರಿಂದ ನಾವು PML ಅನ್ನು ಮತ್ತು PML ನಷ್ಟ ಮಾಧ್ಯಮವಾಗಿದೆ ಎಂದು ನಾವು ಅರ್ಥಮಾಡಿಕೊಂಡಿದ್ದೇವೆ ಆದರೆ sz ಮಾತ್ರ ಅನಿಸೊಟ್ರೊಪಿಕ್ ಆಗಿದೆ ಎಂದು ನೆನಪಿಡಿ ಅಲ್ಲದೆ ಅದೇ ನಷ್ಟವನ್ನು ಹೊಂದುವುದಿಲ್ಲ ಉದಾಹರಣೆಗೆ sxಮತ್ತು syನ ಯಾವ ಮೌಲ್ಯಕ್ಕೆ ಅದು ಸಂಪೂರ್ಣವಾಗಿ ನಷ್ಟಮಾಧ್ಯಮ ಅಲ್ಲ ಆದ್ದರಿಂದ sx 1 sy 1 ಆದಾಗ z ಘಟಕಕ್ಕೆ ಮಾತ್ರ ಅಲ್ಲಿ ನಾನು ಏನು ಪಡೆಯುತ್ತೇನೆ sx ಪಡೆಯುತ್ತೇವೆ Sx ಅಲ್ಲಿ ಇರುತ್ತದೆ ಆದ್ದರಿಂದ ಆ ವ್ಯಾಖ್ಯಾನವು ನಷ್ಟದ ಮಾಧ್ಯಮವಲ್ಲ ಆದ್ದರಿಂದ ಇದನ್ನು ಹೇಗೆ ಕಾರ್ಯಗತಗೊಳಿಸಬೇಕು ಎಂಬುದನ್ನು ನಾವು ಈಗಾಗಲೇ ತಿಳಿದಿದ್ದೇವೆ ಆದ್ದರಿಂದ ನಾನು ಅದನ್ನು ಇಲ್ಲಿ ಮತ್ತೆ ಬರೆಯುತ್ತೇನೆ ಉದಾಹರಣೆಗೆ H ಗಾಗಿ ನಮ್ಮ ನವೀಕರಣ ಸಮೀಕರಣಗಳು ∇ × H ∂D∂t J J σE ಮತ್ತು D ನ್ನು εE ಎಂದು ಬರೆದಾಗ ಅದು ನಿಖರವಾಗಿರುವುದಿಲ್ಲinaccurateವಿದ್ಯುತ್ ಕ್ಷೇತ್ರವು ಪ್ರತಿ ಪೂರ್ಣಾಂಕ ಸಮಯ ಸೂಚ್ಯಂಕ ಮತ್ತು ಪ್ರತಿ ಅರ್ಧ ಪೂರ್ಣಾಂಕದ ಕಾಂತೀಯ ಕ್ಷೇತ್ರ ಎಂದು ನಾವು ಹೇಳಿದ ಸಮಯ ಸೂಚ್ಯಂಕಗಳು ಯಾವುವು ಅದು n − 0 5 ಮತ್ತು ಸಮಸ್ಯೆ ಸಹಜವಾಗಿ ಈ ಪದವು ಇಲ್ಲಿಗೆ ಬಂದಿದೆ ನಾನು ವಿದ್ಯುತ್ ಕ್ಷೇತ್ರವನ್ನು ಅರ್ಧ ಸಮಯದ ಪೂರ್ಣಾಂಕ ನಿದರ್ಶನಗಳಲ್ಲಿ ಸಂಗ್ರಹಿಸುತ್ತಿಲ್ಲ ಆದ್ದರಿಂದ ಅನುಷ್ಠಾನದ ದೃಷ್ಟಿಯಿಂದ ಇದುEn − En−1Δt ಆಯಿತು ಎರಡನೆಯ ಅವಧಿಗೆ ಯಾವುದೇ ತೊಂದರೆ ಇಲ್ಲ ಏಕೆಂದರೆ ನಾನು ವಿದ್ಯುತ್ ಕ್ಷೇತ್ರವನ್ನು ಅರ್ಧ ಪೂರ್ಣ ಸಮಯದ ಸಮಯದಲ್ಲಿ ಸಂಗ್ರಹಿಸುತ್ತಿಲ್ಲ ಏಕೆಂದರೆ ಇದು ಸರಾಸರಿ ಆಯಿತು ಅದ್ದುದರಿಂದ ಇದು En En−12 ಆಗಿದೆ ಈ ಸಮೀಕರಣವನ್ನು ಕಾರ್ಯಗತಗೊಳಿಸಲು ನಮಗೆ ತಿಳಿದಿದೆ ಘಟಕಗಳನುಸಾರ ತೆಗೆದುಕೊಂಡಾಗ ಯಾವುದು sx ಯಾವುದು sy ಮತ್ತ್ತು sz ಯಾವುದೆಂದು ತಿಳಿಯುತ್ತದೆ ಆದ್ದರಿಂದ ನಾನು ಆ ವಿವರವಾದ ಸಮೀಕರಣಗಳನ್ನು ಬರೆಯುವುದಿಲ್ಲ ಆದರೆ ಈಗ ನಾನು ಈ ನಿಯತಾಂಕಗಳನ್ನು ಹೊಂದಿಸಬೇಕಾದ ತತ್ವ ನಿಮಗೆ ತಿಳಿದಿರುವುದರಿಂದ PML ಸಿಗುತ್ತದೆ ಆದ್ದರಿಂದ σ εr ಇಲ್ಲಿದೆ ಮತ್ತು ಇದು ನಿಮ್ಮ sz ಆಗಿದೆ ಆದ್ದರಿಂದ ನಿಮ್ಮ ನಿಯತಾಂಕಗಳನ್ನು ಇಲ್ಲಿ ಕಾರ್ಯಗತಗೊಳಿಸಬಹುದು ನೀವು ಸರಿಯಾದ ಘಟಕಗಳನ್ನು ಕಾರ್ಯಗತಗೊಳಿಸಬೇಕು ಎಲ್ಲಾ x y ಮತ್ತು z ಗಾಗಿ ಇದನ್ನು ಮಾಡಬೇಡಿ ಇಲ್ಲದಿದ್ದರೆ ತೊಂದರೆಯಾಗಬಹುದು ಆದರೆ ನಾನು s ಅನ್ನು sz ಎಂದು ಹೇಳಿದ್ದೇನೆ ಇದನ್ನು ನೆನಪಿಡಿ ಆದ್ದರಿಂದ ನಾನು z ದಿಕ್ಕಿನಲ್ಲಿ ಒಂದು ತರಂಗವನ್ನು ಕಡಿಮೆಗೊಳಿಸಲು ಬಯಸಿದರೆ sz 1 ಕ್ಕಿಂತ ವ್ಯತ್ಯಸ್ಥವಾಗಿದೆ ಎಂದು ಪರಿಗಣಿಸಬೇಕು ನಾವು ಇಲ್ಲಿ ಆಯ್ಕೆ ಮಾಡಿದ ನಿಯತಾಂಕಗಳು ಸರಿಯಾಗಿವೆ ಈಗ ನಾವು ವಾಸ್ತವಿಕ 2 ಡಿ ಕಂಪ್ಯೂಟೇಶನಲ್ ಡೊಮೇನ್ ಅನ್ನು ನೋಡೋಣ ನಾನು PML ವಿಡ್ತ್ ಉತ್ಪ್ರೇಕ್ಷಿಸುತ್ತಿದ್ದೇನೆ ಆದ್ದರಿಂದ ಈ ಇಡೀ ವಿಷಯ PML ಮತ್ತು ಇದು ನನ್ನ ಕಂಪ್ಯೂಟೇಶನಲ್ ಡೊಮೇನ್ ನನ್ನ ಆಬ್ಜೆಕ್ಟ್ ನಾನು ಉದ್ದೇಶಪೂರ್ವಕವಾಗಿ ಅದನ್ನು ತುಂಬಾ ದೊಡ್ಡದಾಗಿ ತೋರಿಸುತ್ತಿದ್ದೇನೆ ಮತ್ತು ಈ x y ರೀತಿಯ ನಿರ್ದೇಶಾಂಕ ಅಕ್ಷವನ್ನು ಮಾಡೋಣ ಆದ್ದರಿಂದ ಇದು ಪ್ರಾಯೋಗಿಕವಾಗಿ ಏನಾಗುತ್ತದೆ ನೀವು PML ನ ಹಲವು ವಿಭಿನ್ನ ವಲಯಗಳನ್ನು ಒಡೆಯುವಿರಿ ಅವುಗಳ ಬಗ್ಗೆ ಏನು ಭಿನ್ನವಾಗಿದೆ ಆದ್ದರಿಂದ ಉದಾಹರಣೆಗೆ ಈ ಭಾಗವು ಎಲ್ಲವು x ದಿಕ್ಕಿನಲ್ಲಿರಬೇಕು ಆ ತರಂಗವನ್ನು ಗಮನಿಸಬೇಕು ಆದ್ದರಿಂದ ಇಲ್ಲಿ ಶೂನ್ಯೇತರವಾದದ್ದು sx ಈ ಭಾಗದ ನಿಯತಾಂಕಗಳು sx 1 1 ಆಗಿವೆ ಇಲ್ಲಿ ಎಡ ಭಾಗ ಮತ್ತೆ sx ಅದೇ ದಿಕ್ಕಿನಲ್ಲಿsx 1 1 ಇದು 1 sy 1 1 1 sy ಮೂಲೆಗಳನ್ನು ಬಿಡುತ್ತದೆ ಆ ಮೂಲೆಯಲ್ಲಿsx sy 1ಆಗಿರಬೇಕು ಆದ್ದರಿಂದ ಮೂಲೆಗಳು ಸ್ವಲ್ಪ ವಿಭಿನ್ನವಾಗಿವೆ ಏಕೆಂದರೆ ಅದು ತರಂಗವಾಗಿದ್ದು wave ಅದು ಅನಿಯಂತ್ರಿತ ದಿಕ್ಕಿನಲ್ಲಿ ಕ್ಷೀಣಿಸಬೇಕಾಗಿದೆ ಕಾರ್ನರಲ್ಲಿ ನಾನು 3D ವಿಷಯವನ್ನು ಹೊಂದಿದ್ದರೆ ಕಾರ್ನರಲ್ಲಿ sx sy sz ಹೊಂದಿದ್ದೇನೆ ಕಾರ್ನರಲ್ಲಿ ನಿಖರವಾಗಿ ನಷ್ಟ ಮಾಧ್ಯಮ lossy medium ಇರುತ್ತದೆ ಹೌದು ಆದರೆ ನಷ್ಟ ಹೌದು ಅದು ನಿಖರವಾಗಿ ನಷ್ಟ ಮಾಧ್ಯಮದಂತೆ ಇರುತ್ತದೆ ಆದರೆ ಉದಾಹರಣೆಗೆ ಮಧ್ಯಂತರವು ಒಮ್ಮೆ ಅದು ಸಂಪೂರ್ಣವಾಗಿ ನಷ್ಟ ಮಾಧ್ಯಮವಾಗುವುದಿಲ್ಲ ಉದಾಹರಣೆಗೆ ಅದು ಇಲ್ಲಿ ಅನಿಸೊಟ್ರೊಪಿಕ್ ಆಗುತ್ತದೆ ಆದ್ದರಿಂದ ಈ PML ಸಾಮಾನ್ಯ ಘಟನೆಗಳಿಗೆ ಅಲ್ಲ ಇದು ಅದರ ಮೇಲೆ ಸಂಭವಿಸುವ ಯಾವುದೇ ತರಂಗವನ್ನು ಹೀರಿಕೊಳ್ಳಲಿದೆ ನಾವು ಬೀಟಾ ತರಂಗ ಮಾತ್ರ ಪರಿಗಣಿಸಿದ್ದೇವೆ ಇಲ್ಲ ಆದ್ದರಿಂದ ನಾವು ಇಲ್ಲಿ ಹೊಂದಿದ್ದ ಈ ವ್ಯಾಖ್ಯಾನವು ಈ ಇಂಟರ್ಫೇಸ್ನಲ್ಲಿನ ಎಲ್ಲಾ ಕೋನಗಳಲ್ಲಿ ಹೀರಿಕೊಳ್ಳುತ್ತಿದೆ ಆದರೆ ನನ್ನ ಪ್ರಕಾರ PML ಅಕ್ಷವನ್ನು z ನಿಂದ ವ್ಯಾಖ್ಯಾನಿಸಲಾಗಿದೆ ಆದ್ದರಿಂದ ತರಂಗವು ಯಾವುದೇ ಕೋನದಲ್ಲಿ ಬರಬಹುದು ಆದ್ದರಿಂದ ಈ ಪ್ಯಾರಾಮೀಟರ್1 1 sz ಆದರೆ ಇದು z ಇಂಟರ್ಫೇಸ್ನಲ್ಲಿ ಯಾವುದೇ ಕೋನದಲ್ಲಿ ತರಂಗ ಪ್ರವೇಶಿಸಿದರೂ ಅಬ್ಸಾರ್ಬ್ ಮಾಡುತ್ತದೆ ಇದು z ಉದ್ದಕ್ಕೂ ಚಲಿಸಬೇಕಾಗಿಲ್ಲ ಆದರೆ ಅಬ್ಸಾರ್ಬ್ ನಾನು ಹೊಂದಿಸಬೇಕಾದ ನಿಯತಾಂಕಗಳನ್ನು ಕೇವಲ z ನಿಯತಾಂಕ ಎಂದು ಅರ್ಥೈಸುತ್ತೇನೆ ಆದರೆ ಅದು ಯಾವುದೇ ದಿಕ್ಕಿನ ಪ್ರವೇಶಿಸುವ ತರಂಗವನ್ನು ಹೀರಿಕೊಳ್ಳುತ್ತದೆ ತರಂಗವು ಯಾವುದೇ ದಿಕ್ಕಿನಲ್ಲಿ ಸಂಚರಿಸುತ್ತಿಲ್ಲ ಅದರ ಮೇಲೆ ಯಾವುದೇ ದಿಕ್ಕಿನಲ್ಲಿ ಪ್ರವೇಶಿಸುವುದಿಲ್ಲ ಅದು ನಾವು ಹೊಂದಿದ್ದ ಈ ಪ್ರತಿಫಲನ ಗುಣಾಂಕವನ್ನು ನಾವು ತೋರಿಸಿದ್ದೇವೆ

ಯಾವ ಕೋನದಲ್ಲಿ ತರಂಗವು ಬಂದಿದೆ ಎಂಬುದನ್ನು ಪರಿಗಣಿಸದೆ R ಇಲ್ಲಿ 0 ಆಗಿದೆ ನಾನು ಇಲ್ಲಿ ಹೊಂದಿಸಬೇಕಾದ ಏಕೈಕ ನಿಯತಾಂಕವೆಂದರೆ z ಪ್ಯಾರಾಮೀಟರ್ ಇದು ತರಂಗವು z ದಿಕ್ಕಿನಲ್ಲಿ ಮಾತ್ರ ಚಲಿಸುತ್ತಿದೆ ಎಂದು ಅರ್ಥವಲ್ಲ ತರಂಗವು ಯಾವುದೇ ಕೋನದಲ್ಲಿ ಪ್ರವೇಶಿಸಿರಬಹುದು ಆದರೆ ನಾನು ಹೊಂದಿಸಬೇಕಾದ ನಿಯತಾಂಕವು z ಪ್ಯಾರಾಮೀಟರ್ ಆಗಿದೆ ತರಂಗವು z ದಿಕ್ಕಿನಲ್ಲಿ ಮಾತ್ರ ಚಲಿಸುತ್ತಿರುವುದರಿಂದ ನಾನು ಇದನ್ನು ವ್ಯಾಖ್ಯಾನಿಸಬಾರದು ಹೀರಿಕೊಳ್ಳುವಿಕೆಯು ಇದರೊಂದಿಗೆ ಸಂಭವಿಸಲಿದೆ ಇದು z ದಿಕ್ಕಿನಲ್ಲಿ ಘಾತೀಯ ಕ್ಷಯವಾಗಿದೆ ಆದ್ದರಿಂದ ಈ ರೀತಿಯ ಇಂಟರ್ಫೇಸ್ ಅನ್ನು ಹೊಂದಿದೆ z ಅಕ್ಷವು ಈಗ ತರಂಗವು ಕೆಲವು ಕೋನದಲ್ಲಿದೆ ಎಂದು ಹೇಳೋಣ ಮತ್ತು ಈ ಸೂತ್ರೀಕರಣದಿಂದ ನಾವು ಕಂಡುಕೊಳ್ಳುವುದು ಈ R 0 ಇದು ಇದು 1 1 1 ಇದು 1 1 sz ಮತ್ತೊಂದು ಇಂಟರ್ಫೇಸ್ನ ಮೇಲೆ ಪ್ರತ್ಯೇಕಿಸುವ ಮತ್ತೊಂದು ಇಂಟರ್ಫೇಸ್ ಅನ್ನು ಇಲ್ಲಿ ತೆಗೆದುಕೊಳ್ಳೋಣ ಆದ್ದರಿಂದ ಇಂಟರ್ಫೇಸ್ I1 1 1 sz ನಿರ್ದೇಶಾಂಕ ಮತ್ತು I2 1 sy 1ನಿರ್ದೇಶಾಂಕಗಳನ್ನು ಹೊಂದಿದೆ ಉದಾಹರಣೆಗೆ ನೀವು ಇಲ್ಲಿ ಪ್ರತಿಫಲನ ಗುಣಾಂಕವನ್ನು ನೋಡಿದಾಗ z 0 ಉದ್ದಕ್ಕೂ ಮಿತಿ ಮುಗಿದಿದೆ ಎಂದು ನಾನು ಊಹಿಸಿದಾಗ ನನಗೆ k1z k2 ಸಿಕ್ಕಿತು ಅದಕ್ಕಾಗಿಯೇ ನಾನು sz ಅನ್ನು ಹೊಂದಿಸಬೇಕಾಗಿತ್ತು ಆದರೆ ನಾನು ಈ ರೀತಿಯ ಇಂಟರ್ಫೇಸ್ಗೆ ಬಂದಾಗ ನನಗೆ k1z k2z ಸಿಗುವುದಿಲ್ಲ ನಾನು k1y k2y ಅನ್ನು ಪಡೆಯುತ್ತೇನೆ ಅದಕ್ಕಾಗಿಯೇ ನಾನು sy ಅನ್ನು ಹೊಂದಿಸಬೇಕಾಗಿದೆ ಮತ್ತು ನಂತರ ಬರುವ ಯಾವುದೇ ತರಂಗಗಳನ್ನು ಹೀರಿಕೊಳ್ಳಲು ಸಾಧ್ಯವಾಗುತ್ತದೆ ಅದು ಪ್ರತಿಫಲನ ಗುಣಾಂಕ 0 ಅನ್ನು ಮಾಡುತ್ತಿದೆ ಆದರೆ ತರಂಗವು ಯಾವುದೇ ಕೋನದಲ್ಲಿ ಚಲಿಸುತ್ತಿರುವುದು ತೊಂದರೆಯ ವಿಷಯವಲ್ಲಆದ್ದರಿಂದ ಈ ಮೂಲೆಯ ಪ್ರದೇಶವು ಎಲ್ಲಿಂದ ತರಂಗವನ್ನು ಪಡೆಯುತ್ತದೆ ತರಂಗ ಅದು PML ಗೆ ಪ್ರವೇಶಿಸಿದೆ ಮತ್ತು ಇನ್ನೂ ಸಂಪೂರ್ಣವಾಗಿ ಹೀರಲ್ಪಡಲಿಲ್ಲ ಆದರೆ ಕೆಲವು ಕೋನದಲ್ಲಿ ಚಲಿಸುತ್ತದೆ ಆದ್ದರಿಂದ ಉದಾಹರಣೆಗೆ ಈ ರೀತಿ ಸಂಪೂರ್ಣವಾಗಿ ಹೀರಿಕೊಳ್ಳಲ್ಪಟ್ಟಿಲ್ಲ ಮತ್ತು ಅದು ಇಲ್ಲಿಗೆ ಪ್ರವೇಶಿಸುತ್ತದೆ ಆದ್ದರಿಂದ ಇದು ಹೆಚ್ಚು ತೊಡಕಿನದ್ದಾಗಿದೆ ಆದರೆ ನಾವು ತೆಗೆದುಕೊಳ್ಳಬಹುದು k ವೆಕ್ಟರ್ ಸಮತಲದಲ್ಲಿದೆ 2 ಕ್ಷಯಿಸಿದ ಕೆ ವೆಕ್ಟರ್ ಸಮತಲದಲ್ಲಿದೆ ವಿದ್ಯುತ್ ಕ್ಷೇತ್ರ ಧ್ರುವೀಕರಣ ಎಲ್ಲಿಯೂ ಇರಬಹುದು ಆದರೆ k ಸಮತಲದಲ್ಲಿ 2D ಮಾಡುತ್ತದೆ ನೀವು x y z ಅನ್ನು ಪ್ರತ್ಯೇಕವಾಗಿ ಟ್ರ್ಯಾಕ್ ಮಾಡಬೇಕು ಮತ್ತು ಈ ನಿಯತಾಂಕಗಳನ್ನು sx sy sz ಪ್ರತ್ಯೇಕವಾಗಿ ಇಲ್ಲಿ ಪ್ರತಿಯೊಂದು ವಿಷಯವನ್ನು ನೋಡಬೇಕು ಮತ್ತು ನಾನು ಹೇಳಬಹುದಾದ ಅಂತಿಮ ವಿಷಯವೆಂದರೆ ಇದು ಇಲ್ಲಿ L ಆಗಿದ್ದರೆ ಈ S ಪ್ಯಾರಾಮೀಟರ್ಅನ್ನು ಕಾರ್ಯಗತಗೊಳಿಸುವ ಒಂದು ವಿಶಿಷ್ಟ ವಿಧಾನ ಅಂದರೆ sz ಈ ರೀತಿಯದ್ದಾಗಿದೆ ಆದ್ದರಿಂದ ಈ εr ಅನ್ನು ಕೇವಲ 1 ಮಾಡಬಹುದು ಏಕೆಂದರೆ ಅದರ vacuum epsilon ಪಕ್ಕದಲ್ಲಿ ಎರಡೂ ಬದಿಗಳಲ್ಲಿ ಒಂದೇ ಆಗಿರುತ್ತದೆ ಆದ್ದರಿಂದ ಇದು 1 ಸಿಗ್ಮಾ x ನ ಕಾರ್ಯವನ್ನು ಮಾಡುತ್ತದೆ ಮತ್ತು ಕೆಲವು ಪವರ್ m ಗೆ x ನಿಂದ L ನಂತಹದನ್ನು ಮಾಡುತ್ತದೆ ಮತ್ತು ಇದು 0 ≤ x ≤ L ಆದ್ದರಿಂದ ನಷ್ಟವು ಹೆಚ್ಚಾಗುತ್ತದೆ ಅದು ಇದ್ದಕ್ಕಿದ್ದಂತೆ ನಷ್ಟವಾಗುವುದಿಲ್ಲ ಅದು x ನ ಕೆಲವು ಪೊಲಿನೊಮಿಯಲ್ ಪವರ್ ನಂತೆ ಹೆಚ್ಚಾಗುತ್ತದೆ ಇದು ನಮ್ಮ ಅನುಷ್ಠಾನದ ಸಮಸ್ಯೆಯಾಗಿದೆ ಇದು ಉತ್ತಮ ಕಾರ್ಯಕ್ಷಮತೆಯನ್ನು ನೀಡುತ್ತದೆ ಸೈದ್ಧಾಂತಿಕವಾಗಿ ನಿಮಗೆ ಇದು ಅಗತ್ಯವಿಲ್ಲ ಆದರೆ ನೀವು ಅನುಷ್ಠಾನಮಾಡುವಾಗ ಅತ್ಯುತ್ತಮ ಕಾರ್ಯಕ್ಷಮತೆಯನ್ನು ನೀಡುತ್ತದೆ ಅನುಷ್ಠಾನದ ವಿಷಯದಲ್ಲಿ z ನಷ್ಟಮಧ್ಯಮ ಹೌದು ಆದರೆ ಆ ಎಸ್ಎಕ್ಸ್ ಸಿ ಎಸ್ಜೆಡ್ ನಿಯತಾಂಕಗಳನ್ನು ಪಡೆಯಲು ಮ್ಯಾಕ್ಸ್ವೆಲ್ನ Maxwell's ನವೀಕರಣ ಸಮೀಕರಣಗಳನ್ನು ನೀವು ಪುನಃ ಬರೆಯಬೇಕಾಗಿದೆ ನಂತರ ಮೌಲ್ಯವನ್ನು ಹೊಂದಿಸುವುದುನ್ನು FEMನಲ್ಲಿ ಮಾಡಬಹುದು ಆದುದರಿಂದ PML ಕುರಿತ ಚರ್ಚೆಯು ಕೊನೆಗೊಳ್ಳುತ್ತದೆ